ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಆರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು ಜಂಕ್ಷನ್ಗಳ ಬಗ್ಗೆ ಕಲಿತೆವು ಈ ಜಂಕ್ಷನ್ಗಳನ್ನು 2 ಸೆಮಿಕಂಡಕ್ಟರ್ಗಳ ನಡುವೆ ಅಥವಾ ಮೆಟಲ್ ಮತ್ತು ಸೆಮಿಕಂಡಕ್ಟರ್Semiconductorಗಳ ನಡುವೆ ಅಥವಾ 2 ಮೆಟಲ್ಗಳ ನಡುವೆ ರಚಿಸಬಹುದು ನಾವು ಜಂಕ್ಷನ್ ಅನ್ನು ಹೇಗೆ ರೂಪಿಸುತ್ತೇವೆ ಎಂಬುದರ ಬಗ್ಗೆ ಯೋಚನೆ ಇಲ್ಲ ನಾವು ಯಾವುದೇ ಡಿಫೆಕ್ಟ್Defectಗಳಿಲ್ಲದ 2 ವಸ್ತುಗಳ ನಡುವೆ ಆದರ್ಶ ಜಂಕ್ಷನ್ ಅಥವಾ ಆದರ್ಶ ಇಂಟರ್ಫೆಸ್ ಅನ್ನು ಹೊಂದಿದ್ದೇವೆ ಎಂದು ನಾವು ಭಾವಿಸುತ್ತೇವೆ ನಾವು ಜಂಕ್ಷನ್ ಹೊಂದಿರುವಾಗ ಮತ್ತು ಜಂಕ್ಷನ್ ಸಮಸ್ಥಿತಿಯಲ್ಲಿದ್ದಾಗ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೊಡಿಸಿಕೊಂಡಿರಬೇಕು ಎಂದು ಹೇಳಿದ್ದೇವೆ ಆದ್ದರಿಂದ ಫೆರ್ಮಿ ಮಟ್ಟಗಳು ಸಮಸ್ಥಿತಿಯಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಿಕೊಂಡಿರಬೇಕು ಮತ್ತು ಸಮಸ್ಥಿತಿ ಎಂದರೆ ನಾವು ವ್ಯವಸ್ಥೆಗೆ ಯಾವುದೇ ಬಾಹ್ಯ ಪೊಟೆನ್ಷಿಯಲ್Potential ಅನ್ವಯಿಸದಿದ್ದಾಗಿನ ಸ್ಥಿತಿ ಎಂದು ವ್ಯಾಖ್ಯಾನಿಸಲಾಗಿದೆ ನಾವು ಮೊದಲು ಮೆಟಲ್ ಮೆಟಲ್ ಜಂಕ್ಷನ್ ಅನ್ನು ನೋಡಿದೆವು ಆದ್ದರಿಂದ ನಾವು A ಮತ್ತು B ಗಳು φA ಮತ್ತು φB ವರ್ಕ್ ಫಂಕ್ಷನ್ ಗಳನ್ನು ಹೊಂದಿರುವ 2 ಮೆಟಲ್Metalಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳನ್ನು ನಾವು φA φB ಎಂದೂ ಹೇಳಿದ್ದೇವೆ ಅಂತಹ ಸಂದರ್ಭದಲ್ಲಿಇಲೆಕ್ಟ್ರಾನ್ಗಳು B ಯಿಂದ A ಗೆ ಚಲಿಸುತ್ತವೆ ಎಂದು ನಾವು ಕಂಡುಕೊಂಡೆವು ಮತ್ತು ಇದು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಅನ್ನು ಸೃಷ್ಟಿಸುತ್ತದೆ ನಾವು ನಂತರ ಮೆಟಲ್ ಸೆಮಿಕಂಡಕ್ಟರ್ ಜಂಕ್ಷನ್ಗಳ ಬಗ್ಗೆ ಕಲಿತೆವು ಮತ್ತು ಅಲ್ಲಿ 2 ವಿಧಗಳಿವೆ ಎಂದು ನಾವು ನೋಡಿದ್ದೇವೆ ಮೊದಲನೆಯದನ್ನು ಸ್ಕಾಟ್ಕಿ ಜಂಕ್ಷನ್ ಎಂದು ಕರೆಯಲಾಯಿತು ಆದ್ದರಿಂದ ಈ ಜಂಕ್ಷನ್Junction ಇದು φm ಎಂದು ಕರೆಯುವ ಮೆಟಲ್Metal ವರ್ಕ್ ಫಂಕ್ಷನ್ ಆಗಿದೆ ಇದು ಸೆಮಿಕಂಡಕ್ಟರ್Semiconductorನ್ ವರ್ಕ್ ಫಂಕ್ಷನ್ಕ್ಕಿಂತ ಹೆಚ್ಚಾಗಿರುವ ಜಂಕ್ಷನ್ ಆಗಿದೆ ಅಂತಹ ಸಂದರ್ಭದಲ್ಲಿ ಇಲೆಕ್ಟ್ರಾನ್ಗಳು ಸೆಮಿಕಂಡಕ್ಟರ್ನಿಂದ ಮೆಟಲ್ಗೆ ಚಲಿಸುತ್ತವೆ ಎಂದು ನಾವು ಕಂಡುಕೊಂಡೆವು ಮತ್ತು ಇದು ಮತ್ತೊಮ್ಮೆ ಸೆಮಿಕಂಡಕ್ಟರ್ನಲ್ಲಿ ಡಿಪ್ಲಿಷನ್ ಪ್ರದೇಶವನ್ನು ಮತ್ತು ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಅನ್ನು ಸೃಷ್ಟಿಸುತ್ತದೆ ನಾವು ಸ್ಕಾಟ್ಕಿ ಜಂಕ್ಷನ್ ಅನ್ನು ಬಯಾಸ್ದ ಅಡಿಯಲ್ಲಿ ನೋಡಿದೆವು ಮತ್ತು ಅದು ರಿಕ್ಟಿಫೈಯರ್ ಆಗಿ ವರ್ತಿಸುತ್ತದೆ ಎಂದು ಕಂಡುಕೊಂಡೆವು ಆದ್ದರಿಂದ ಫಾರ್ವರ್ಡ್ ಬಯಾಸ್Forward Bias ನ ಸಂದರ್ಭದಲ್ಲಿ ಜಂಕ್ಷನ್ ಕಂಡಕ್ಟ್ ಮಾಡುತ್ತದೆ ಆದರೆ ನಾವು ರಿವರ್ಸ್ ಬಯಾಸ್ ಅನ್ನು ಅನ್ವಯಿಸಿದಾಗ ಸ್ವಲ್ಪ ಸ್ಯಾಚುರೇಷನ್ ಕರೆಂಟ್Saturation current ಇರುತ್ತದೆ ಆದರೆ ಜಂಕ್ಷನ್ ಕಂಡಕ್ಟ್ ಮಾಡುವುದಿಲ್ಲ ನಾವು ನೋಡಿದ ಇನ್ನೊಂದು ರೀತಿಯ ಜಂಕ್ಷನ್ ಓಹ್ಮಿಕ್ ಜಂಕ್ಷನ್ ಆಗಿದೆ ಈ ಸಂದರ್ಭದಲ್ಲಿ ಮೆಟಲ್ನ ವರ್ಕ ಫಂಕ್ಷನ್Work function ಸೆಮಿಕಂಡಕ್ಟರ್ಗಿಂತ ಕಡಿಮೆ ಇರುತ್ತದೆ ಇದರಿಂದ ನೀವು ಇಲೆಕ್ಟ್ರಾನ್ಗಳನ್ನು ಇನ್ನೊಂದು ಮಾರ್ಗದಲ್ಲಿ ಚಲಿಸುತ್ತವೆ ಮತ್ತು ಓಹ್ಮಿಕ್ ಜಂಕ್ಷನ್ ಒಂದು ರೆಸಿಸ್ಟರ್ ಆಗಿ ವರ್ತಿಸುತ್ತದೆ ನಾವು ನಮ್ಮ ಕೊನೆಯ ತರಗತಿಯಲ್ಲಿ ಇಲ್ಲಿಗೆ ನಿಲ್ಲಿಸಿದ್ದೇವು ಇಂದು ನಾವು 2 ಸೆಮಿಕಂಡಕ್ಟರ್ಗಳ ನಡುವಿನ ಜಂಕ್ಷನ್ನ್ನು ನೋಡಲಿದ್ದೇವೆ ಆದ್ದರಿಂದ ನಾವು ಪಿ ಎನ್ ಜಂಕ್ಷನ್ನೊಂದಿಗೆ ಪ್ರಾರಂಭಿಸಲಿದ್ದೇವೆ ಹೆಸರೇ ಸೂಚಿಸುವಂತೆ ಪಿ ರೀತಿಯ ಸೆಮಿಕಂಡಕ್ಟರ್ ಮತ್ತು ಎನ್ ರೀತಿಯ ಸೆಮಿಕಂಡಕ್ಟರ್ ನಡುವೆ ಪಿ ಎನ್ ಜಂಕ್ಷನ್ ರಚನೆಯಾಗುತ್ತದೆ ಸಾಮಾನ್ಯವಾಗಿ ಎರಡೂ ಒಂದೇ ವಸ್ತುವಿನಿಂದ ರೂಪುಗೊಳ್ಳುತ್ತವೆ ಮತ್ತು ಅಂತಹ ಒಂದು ರೀತಿಯ ಜಂಕ್ಷನ್ ಅನ್ನು ಹೋಮೋ ಜಂಕ್ಷನ್ ಎಂದು ಕರೆಯಲಾಗುತ್ತದೆ ಇವುಗಳಲ್ಲಿ ನಿಮ್ಮ ಪಿ ಮತ್ತು ಎನ್ ವಿಧಗಳು ಒಂದೇ ವಸ್ತುಗಳಾಗಿರುತ್ತವೆ ನಾವು ವಿಭಿನ್ನವಾದ ವಸ್ತುಗಳ ನಡುವೆ ಜಂಕ್ಷನ್ ಅನ್ನು ಕಾಣಬಹುದು ಅಂತಹ ಒಂದು ಜಂಕ್ಷನ್ ಅನ್ನು ನಾವು ಹೆಟೆರೊ ಜಂಕ್ಷನ್ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಪಿ ಮತ್ತು ಎನ್ಗಳು ವಿಭಿನ್ನ ವಸ್ತುಗಳಾಗಿವೆ ನಾವು ಹೆಚ್ಚಾಗಿ ಹೋಮೋ ಜಂಕ್ಷನ್ಗಳನ್ನು ನೋಡುತ್ತೇವೆ ಅಲ್ಲಿ ಅವು ಒಂದೇ ವಸ್ತುವಾಗಿರುತ್ತವೆ ಮತ್ತು ನಾವು ಜಂಕ್ಷನ್ನ ಪರಿಕಲ್ಪನೆಗಳನ್ನು ಸಮಸ್ಥಿತಿಯಲ್ಲಿ ಮತ್ತು ಬಯಾಸ್ನಲ್ಲಿ ಮತ್ತು ಕರೆಂಟ್ಗೆ ಸಂಬಂಧಿಸಿದ ಲೆಕ್ಕಾಚಾರಗಳನ್ನು ಸವಿಸ್ತಾರವಾಗಿ ಕಲಿಯುತ್ತೇವೆ ಮತ್ತು ಕೊನೆಯಲ್ಲಿ ನಾವು ವಿಭಿನ್ನ ವಸ್ತುಗಳನ್ನು ಹೊಂದಿರುವ ಪರಿಣಾಮವನ್ನು ಸಹ ನೋಡುತ್ತೇವೆ ಆದ್ದರಿಂದ ಹೆಟೆರೊ ಜಂಕ್ಷನ್ಗಳು ನಿಜವಾಗಿಯೂ ಆಸಕ್ತಿದಾಯಕ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಮತ್ತು ನಂತರ ನಾವು ಆಪ್ಟಿಕಲ್ ಸಾಧನಗಳ ಬಗ್ಗೆ ಮಾತನಾಡುವಾಗ ಲೆಡ್ ಅಥವಾ ಲೇಸರ್ಗಳಂತೆ ಹೆಟೆರೊ ಜಂಕ್ಷನ್ಗಳು ಅಲ್ಲಿ ಕೆಲವು ಪ್ರಯೋಜನಗಳನ್ನು ಹೊಂದಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಹೋಮೋ ಜಂಕ್ಷನ್ಗಳನ್ನು ಸೃಜಿಸುವುದು ಸುಲಭವಾಗಿದೆ ಏಕೆಂದರೆ ಮೂಲಭೂತವಾಗಿ ಅಲ್ಲಿ ಒಂದೇ ರೀತಿಯ ವಸ್ತುಗಳು ಇರುತ್ತವೆ ನಾವು ಒಂದು ಬದಿಯಲ್ಲಿ ಪಿ ರೀತಿಯ ಮತ್ತು ಇನ್ನೊಂದು ಬದಿಯಲ್ಲಿ ಎನ್ ರೀತಿಯದ್ದನ್ನು ಡೋಪ್ ಮಾಡುದ್ದೇವೆ ಆದ್ದರಿಂದ ಇಂಟರ್ಫೇಸ್ಗಳನ್ನು ರೂಪಿಸುವುದು ಸುಲಭವಾಗಿದೆ ಹೆಟೆರೊ ಜಂಕ್ಷನ್ಗಳ ಸಂದರ್ಭದಲ್ಲಿ ವಸ್ತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕಾಗುತ್ತದೆ ಇದರಿಂದ ನಾವು ಯಾವುದೇ ಡಿಫೆಕ್ಟ್ಗಳಿಲ್ಲದ ಉತ್ತಮ ಇಂಟರ್ಫೇಸ್Interface ಹೊಂದುತ್ತೇವೆ ಇದರಿಂದ ಅವು ಉತ್ಪತ್ತಿಯಾಗುವ ಜಂಕ್ಷನ್ಗಳ ಮೇಲೆ ಕೆಲವು ನಿರ್ಬಂಧಗಳನ್ನು ಹೊಂದಿರುತ್ತದೆ ಆದರೆ ವಿಶ್ಲೇಷಣೆಗಾಗಿ ನಾವು ಈ ರೀತಿಯಾಗಿ ಮಾಡಲಿಬಯಾಸ್ ನಾವು ಯಾವುದೇ ಯಾವುದೇ ಡಿಫೆಕ್ಟ್ಗಳಿಲ್ಲದ ಆದರ್ಶ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಎಂದು ನಾವು ಊಹಿಸಲಿದ್ದೇವೆ ಹಲವಾರು ಬಾರಿ ನಾವು ಈ ಪಿ ಎನ್ ಜಂಕ್ಷನ್ಗಳಿಗೆ ಸಂಬಂಧಿಸಿದಂತೆ ಸಿಲಿಕಾನ್ನ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ ಸಿಲಿಕಾನ್ ನಮ್ಮ ಆಯ್ಕೆಯ ಗುಣಮಟ್ಟದ ವಸ್ತುವಾಗಿದೆ ಆದರೆ ನಾವು ಇತರ ವಸ್ತುಗಳ ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಮತ್ತು ನಾವು ಹೆಟೆರೊ ಜಂಕ್ಷನ್ಗಳಿಗೆ ಬಂದಾಗ ನಾವು ಕಂಪೌಂಡ್ ಸೆಮಿಕಂಡಕ್ಟರ್Compound Semiconductor ನ ಬಗ್ಗೆ ಸಾಕಷ್ಟು ಮಾತನಾಡುತ್ತೇವೆ ಆದ್ದರಿಂದ ನಾವು ಪಿ ಮತ್ತು ಎನ್ ಸಿಲಿಕಾನ್ ನಡುವೆ ರೂಪುಗೊಂಡ ಜಂಕ್ಷನ್ ಅನ್ನು ಪರಿಗಣಿಸೋಣ ಆದ್ದರಿಂದಪಿ ಮತ್ತು ಎನ್ ರೀತಿಯ ಸಿಲಿಕಾನ್ಗಾಗಿ ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸುವ ಮೂಲಕ ನಾನು ಪ್ರಾರಂಭಿಸುತ್ತೇನೆ ಆದ್ದರಿಂದ ನಾವು ಮೊದಲು ಅವುಗಳನ್ನು ದೂರವಿರಿಸುತ್ತೇವೆ ಮತ್ತು ನಂತರ ಅವುಗಳನ್ನು ಜಂಕ್ಷನ್ಗಳಾಗಿ ರೂಪಿಸಲು ಒಟ್ಟುಗೂಡಿಸುತ್ತೇವೆ ಆದ್ದರಿಂದ ಇಲ್ಲಿ ಪಿ ರೀತಿಯ ಸಿಲಿಕಾನ್ಗಾಗಿ ಬ್ಯಾಂಡ್ನ ರೇಖಾಚಿತ್ರವಿದೆ ನಮ್ಮಲ್ಲಿ Ec ದಿಂದ ಸೂಚಿಸುವ ಕಂಡಕ್ಷನ್ ಬ್ಯಾಂಡ್ ಇದೆ Ev ಇಂದ ಸೂಚಿಸುವ ವೇಲೆನ್ಸ್ ಬ್ಯಾಂಡ್ ಇದೆ ಆದ್ದರಿಂದ ಇಸಿಯು ಕಂಡಕ್ಷನ್ ಬ್ಯಾಂಡ್ನ ಕೆಳಭಾಗವಾಗಿದೆ ಇವಿ ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗವಾಗಿದೆ ವಸ್ತುವು ಪಿ ರೀತಿಯದ್ದಾಗಿದೆ ಆದ್ದರಿಂದ ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರದಲ್ಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾನು ಫೆರ್ಮಿ ಮಟ್ಟವನ್ನು ವೇಲೆನ್ಸ್ ಬ್ಯಾಂಡ್Valence bandಗೆ ಹತ್ತಿರದಲ್ಲಿ ಇಡುತ್ತೇನೆ ಮತ್ತು ಅದನ್ನು EFP ಎಂದು ಕರೆಯುತ್ತೇನೆ ಈಗ ನನ್ನ ಬಳಿ ಎನ್ ರೀತಿಯ ಸಿಲಿಕಾನ್ ಇದೆ ಮತ್ತೊಮ್ಮೆ ನಾನು ಇಸಿಇವಿ ಮತ್ತು ನಂತರ EFn ಗಳನ್ನು ಹೊಂದಿದ್ದೇನೆ ಆದ್ದರಿಂದ ಇಸಿ ಮತ್ತು ಇವಿ ನ ಸ್ಥಾನವು ಬದಲಾಗುವುದಿಲ್ಲ ಏಕೆಂದರೆ ಇವೆರಡೂ ಸಿಲಿಕಾನ್ಗೆ ಅನುಗುಣವಾಗಿರುತ್ತವೆ ಆದ್ದರಿಂದ ಬ್ಯಾಂಡ್ ಗ್ಯಾಪ್ ಅನ್ನು ನಿರ್ವಹಿಸಲಾಗುತ್ತದೆ ಒಂದೇ ವ್ಯತ್ಯಾಸವೆಂದರೆ ಫೆರ್ಮಿ ಮಟ್ಟವನ್ನು ಸ್ಥಳಾಂತರಿಸುವುದು ಆದ್ದರಿಂದ ನಿಮ್ಮ ಪಿ ಎನ್ ಜಂಕ್ಷನ್ ಅನ್ನು ರೂಪಿಸಲು ನಾವು ಈ ಪಿ ಮತ್ತು ಎನ್ ವಸ್ತುಗಳನ್ನು ಒಟ್ಟಿಗೆ ತರುತ್ತೇವೆ ಮತ್ತು ಸಮಸ್ಥಿತಿಯ ಮೊದಲ ನಿಯಮವು ಎಂದರೆ ಫೆರ್ಮಿ ಮಟ್ಟಗಳು ಒಂದೇ ಸಾಲಿನಲ್ಲಿ ಜೊಡಿಸಿಕೊಂಡಿರಬೇಕು ಎಂದು ನಾವು ಹೇಳಿದ್ದೇವೆ ಅದರ ಬಗ್ಗೆ ಯೋಚಿಸುವ ಇನ್ನೊಂದು ವಿಧಾನವೆಂದರೆ ಎನ್ ಬದಿಯಲ್ಲಿ ನೀವು ಕಂಡಕ್ಷನ್ ಬ್ಯಾಂಡ್ನಲ್ಲಿ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಈ ಇಲೆಕ್ಟ್ರಾನ್ಗಳು ಪಿ ಬದಿಗೆ ಚಲಿಸಬಹುದು ಪಿ ಬದಿಯಲ್ಲಿ ನೀವು ಹೆಚ್ಚುವರಿ ಹೋಲ್ ಗಳನ್ನು ಹೊಂದಿದ್ದೀರಿ ಇವು ವೇಲೆನ್ಸ್ ಬ್ಯಾಂಡ್Valence bandನಲ್ಲಿವೆ ಮತ್ತು ಈ ಹೋಲ್ಗಳು ಎನ್ ಬದಿಗೆ ಚಲಿಸಬಹುದು ಇಲೆಕ್ಟ್ರಾನ್Electronಗಳು ಇಲ್ಲಿ ಚಲಿಸುತ್ತವೆ ಮತ್ತು ಹೋಲ್ಗಳು ಇನ್ನೊಂದು ದಿಕ್ಕಿನಲ್ಲಿ ಚಲಿಸುತ್ತವೆ ಏಕೆಂದರೆ ಇಲ್ಲಿ ಇಲೆಕ್ಟ್ರಾನ್ಗಳು ಚಲಿಸುತ್ತಿರುವುದರಿಂದ ನಾವು ಎನ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೇವೆ ಏಕೆಂದರೆ ಇಲ್ಲಿ ಹೋಲ್Holeಗಳು ಚಲಿಸುತ್ತವೆ ಪಿ ಬದಿಯಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಹೊಂದಿರುತ್ತವೆ ಆದ್ದರಿಂದ ಮತ್ತೊಮ್ಮೆ ನಾವು ಪಿ ಎನ್ ಜಂಕ್ಷನ್Junctionಗಳ ನಡುವೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಅನ್ನು ಹೊಂದಿರುತ್ತೇವೆ ಆದ್ದರಿಂದ ನಾನು ಜಂಕ್ಷನ್ ಅನ್ನು ಸಮಸ್ಥಿತಿಯಲ್ಲಿ ಬರೆಯುತ್ತೇನೆ ನಾನು ಮಾಡುವ ಮೊದಲ ಕೆಲಸವೆಂದರೆ ಫೆರ್ಮಿ ಮಟ್ಟವನ್ನು ಒಂದೇ ಸಾಲಿನಲ್ಲಿ ಜೋಡಿಸುವುದು ನಾನು ಇಂಟರ್ಫೇಸ್ ಪ್ರದೇಶವನ್ನು ಗುರುತು ಮಾಡುತ್ತೇನೆ ಆದ್ದರಿಂದ ಇದನ್ನು ನಾನು ಐಎಫ್ ಎಂದು ಕರೆಯುತ್ತೇನೆ ಹಾಗಾಗಿ ಐಎಫ್ ಇದು ಪಿ ಮತ್ತು ಎನ್ ನಡುವಿನ ಇಂಟರ್ಫೇಸ್ನ್ನು ಪ್ರತಿನಿಧಿಸುತ್ತದೆ ಜಂಕ್ಷನ್ನಿಂದ ದೂರದಲ್ಲಿರುವ ವಸ್ತುವು pಪಿ ಅಥವಾ ಎನ್ ವಿಧದಲ್ಲಿ ವರ್ತಿಸುತ್ತದೆ ಆದ್ದರಿಂದ ಜಂಕ್ಷನ್ನಿಂದ ದೂರದಲ್ಲಿ ನನ್ನ ಬಳಿ ಪಿ ಇದೆ ಮತ್ತು ನಾನು ಎನ್ ಅನ್ನು ಹೊಂದಿದ್ದೇನೆ ಈಗ ಇಲೆಕ್ಟ್ರಾನ್ಗಳು ಎನ್ ನಿಂದ ಪಿ ಕಡೆಗೆ ಚಲಿಸುತ್ತವೆ ಎಂದು ನಾವು ಹೇಳಿದ್ದೇವೆ ಇದರಿಂದ ಎನ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಹೊಂದಿರುತ್ತದೆ ಮತ್ತು ಪಿ ಬದಿಯಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಇರುತ್ತದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏರ್ಪಡುತ್ತದೆ ಆದ್ದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ದಿಂದ ನೆಗೆಟಿವ್Negative ಕಡೆಗೆ ಹೋಗುತ್ತದೆ ಕೊನೆಯ ತರಗತಿಯಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೊಂದಿರುವಾಗಲೆಲ್ಲಾ ನಾವು ಬ್ಯಾಂಡ್ ಬಾಗುವಿಕೆಯನ್ನು ಹೊಂದಿದ್ದೇವೆ ಮತ್ತು ಬ್ಯಾಂಡ್ಗಳು ಎಲೆಕ್ಟ್ರಿಕ್ ಫೀಲ್ಡ್ಗಳ ದಿಕ್ಕಿನಲ್ಲಿ ಬಾಗುತ್ತವೆ ಆದ್ದರಿಂದ ಬ್ಯಾಂಡ್ಗಳು ಇನ ದಿಕ್ಕಿನಲ್ಲಿ ಬಾಗಿರುತ್ತವೆ ಆದ್ದರಿಂದ ನಾವು ಬ್ಯಾಂಡ್ಗಳನ್ನು ಎನ್ ಬದಿಯ ಮೇಲ್ಭಾಗದಲ್ಲಿ ಬಾಗಿಸುತ್ತೇವೆ ನಾವು ಬ್ಯಾಂಡ್ಗಳನ್ನು ಪಿ ಬದಿಯ ಕೆಳಗೆ ಬಾಗಿಸುತ್ತೇವೆ ಆದ್ದರಿಂದ ಜಂಕ್ಷನ್ ಹೇಗೆ ರೂಪುಗೊಳ್ಳುತ್ತದೆ ವೇಲೆನ್ಸ್ ಬ್ಯಾಂಡ್ ಗಾಗಿ ನೀವು ಅದೇ ರೀತಿ ಮಾಡಬಹುದು ಆದ್ದರಿಂದ ಇದು ಕಂಡಕ್ಷನ್ ಬ್ಯಾಂಡ್ ಇಸಿ ಇದು ವೇಲೆನ್ಸ್ ಬ್ಯಾಂಡ್ ಇವಿ ಮತ್ತು ಜಂಕ್ಷನ್ನಲ್ಲಿ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಇದೆ ಆದ್ದರಿಂದ Vo ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಅನ್ನು ಪ್ರತಿನಿಧಿಸುತ್ತದೆ ನಾವು ಇದರ ಸರಳೀಕೃತ ಚಿತ್ರವನ್ನು ಬರೆಯಬಹುದು ಆದ್ದರಿಂದ ನಾನು ಒಂದು ರೂಪುರೇಷೆಯನ್ನು ಬಿಡಿಸೋಣ ಇದು ಪಿ ಬದಿಯಾಗಿದ್ದು ಅದು ಪಿ ಎನ್ ಜಂಕ್ಷನ್ ಅನ್ನು ರೂಪಿಸಲು ಎನ್ ಬದಿಯಾಗಿದೆ ಇಲೆಕ್ಟ್ರಾನ್ಗಳು ಎನ್ ನಿಂದ ಪಿಗೆ ಚಲಿಸುತ್ತವೆ ಆದ್ದರಿಂದ ಈ ಇಲೆಕ್ಟ್ರಾನ್ಗಳು ಚಲಿಸುವಾಗ ಡೋನರ್Donor ಅಯಾನುಗಳು ಇಲೆಕ್ಟ್ರಾನ್ ಅನ್ನು ಡೊನೆಟ್ ಮಾಡುವುದರಿಂದ ಮತ್ತು ಈ ಇಲೆಕ್ಟ್ರಾನ್ಗಳು ಚಲಿಸಿದಾಗ ಅವು ನಿವ್ವಳ ಪಾಸಿಟಿವ್ ಚಾರ್ಜ್Positive charge ಅನ್ನು ಹೊಂದಿರುತ್ತವೆ ಆದ್ದರಿಂದ ಎನ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್ ಇದೆ ಆದ್ದರಿಂದ ಈ ನಿವ್ವಳ ಪಾಸಿಟಿವ್ ಚಾರ್ಜ್ ಡೋನರ್ ಅಯಾನುIonಗಳನ್ನು ಸೂಚಿಸುತ್ತದೆ ಅಂತೆಯೇ ಪಿ ಬದಿಯಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಇದೆ ಏಕೆಂದರೆ ಇಲೆಕ್ಟ್ರಾನ್ಗಳು ಅಥವಾ ಪಿ ಬದಿಯಿಂದ ಹೋಲ್Holeಗಳು ಅಕ್ಸೆಪ್ಟರ್ ಅಯಾನುIonಗಳನ್ನು ಬಿಟ್ಟು ಎನ್ ಬದಿಗೆ ಚಲಿಸುತ್ತವೆ ಮತ್ತು ಅಕ್ಸೆಪ್ಟರ್Acceptor ಅಯಾನುಗಳು ನೆಗೆಟಿವ್ ಆಗಿರುತ್ತದೆ ಅಂದರೆ ನೀವು ಎಲೆಕ್ಟ್ರಿಕ್ ಫೀಲ್ಡ್Electric field ಅನ್ನು ಹೊಂದಿದ್ದೀರಿ ಮತ್ತು ಅಂತರ್ನಿರ್ಮಿತ ಪೊಟೆನ್ಷಿಯಲ್ V0 ಇದೆ ಆದ್ದರಿಂದ ನಾವು ಎನ್ ನಿಂದ ಪಿ ಗೆ ಅಧಿಕ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ನೀವು ಪಿ ನಿಂದ ಎನ್ ಗೆ ಚಲಿಸುವ ಹೆಚ್ಚುವರಿ ಹೋಲ್ಗಳನ್ನು ಹೊಂದಿದ್ದೀರಿ ಮತ್ತು ಇವುಗಳು ಸಂಪರ್ಕಕ್ಕೆ ಬಂದಾಗ ಅವು ಪುನಃ ಸೇರಿಕೊಂಡು ನಶಿಸುಹೊಗುತ್ತವೆ ಆದ್ದರಿಂದ ನಿಮಗೆ ಉಳಿದಿರುವುದು ಜಂಕ್ಷನ್ನ ಸುತ್ತಲಿನ ಡಿಪ್ಲಿಷನ್ ಪ್ರದೇಶವಾಗಿದೆ ಆದ್ದರಿಂದ ಈ ರೇಖಾಚಿತ್ರವನ್ನು ಪುನಃ ರಚಿಸೋಣ ಮತ್ತು ಡಿಪ್ಲಿಷನ್ ಪ್ರದೇಶವನ್ನು ಗುರುತಿಸುತ್ತೇನೆ ನಾವು ಪಿ ಎನ್ ಜಂಕ್ಷನ್ ಅನ್ನು ರೂಪಿಸುತ್ತಿದ್ದೇವೆ ಪಿ ಎನ್ ಜಂಕ್ಷನ್ನ ಸಂದರ್ಭದಲ್ಲಿ ನಾವು ಎನ್ ಬದಿಯಲ್ಲಿ ಹೆಚ್ಚುವರಿ ಇಲೆಕ್ಟ್ರಾನ್ಗಳನ್ನು ಪಿ ಗೆ ಚಲಿಸುತ್ತವೆ ಎಂದು ಹೇಳಿದ್ದೇವೆ ಡಿಫ್ಯುಸನ್Diffusion ದೃಷ್ಟಿಯಿಂದ ನಾವು ಇದನ್ನು ಯೋಚಿಸಬಹುದು ಅಲ್ಲಿ ಡಿಫ್ಯುಸನ್Diffusion ಸಾಮಾನ್ಯವಾಗಿ ಹೆಚ್ಚಿನ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್Concentration Gradientನಿಂದ ಕಡಿಮೆ ಗ್ರೇಡಿಯಂಟ್ಗೆ ಸಂಭವಿಸುತ್ತದೆ ಆದ್ದರಿಂದ ಇಲೆಕ್ಟ್ರಾನ್ಗಳ ಹೆಚ್ಚಿನ ಕಾನ್ಸಂಟ್ರೇಷನ್ ಎನ್ ಬದಿಯಲ್ಲಿದೆ ಮತ್ತು ಇದು ಪಿಗೆ ಚಲಿಸುತ್ತದೆ ಅಂತೆಯೇ ನಾವು ಪಿ ಬದಿಯಿಂದ ಎನ್ ಬದಿಗೆ ಚಲಿಸುವ ಹೋಲ್ಗಳನ್ನು ಹೊಂದಿದ್ದೇವೆ ಮತ್ತು ಇವುಗಳು ಸಂಪರ್ಕಕ್ಕೆ ಬಂದಾಗ ಅವು ಪುನಃ ಸೇರಿಕೊಳ್ಳುತ್ತವೆ ಮತ್ತು ಡಿಪ್ಲಿಷನ್ ಪ್ರದೇಶವನ್ನು ರೂಪಿಸುತ್ತವೆ ಆದ್ದರಿಂದ ನಾವು ಪಿ ಎನ್ ಜಂಕ್ಷನ್ ಅನ್ನು ಪರಿಗಣಿಸೋಣ ಅಲ್ಲಿ ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್ ಎನ್ಎ ಆಗಿರಲಿ ಇದು ಪಿ ಬದಿಯಲ್ಲಿ ಡೋನರ್Donor ಎನ್ಡಿಗಿಂತ ಹೆಚ್ಚಾಗಿದೆ ಮತ್ತು ಇದು ಎನ್ ಬದಿಯಲ್ಲಿದೆ ಆದ್ದರಿಂದ ಪಿ ಎನ್ ಜಂಕ್ಷನ್Junction ಅನ್ನು ಪುನಃ ಬರೆಯುತ್ತೇನೆ ಇದು ಎನ್ ಆಗಿದೆ ಮತ್ತು ಪಿ ಆಗಿದೆ ಕ್ಯಾರಿಯರ್Carrierಗಳ ಡಿಫ್ಯುಸನ್Diffusionದಿಂದಾಗಿ ಒಂದು ಡಿಪ್ಲಿಷನ್ ಪ್ರದೇಶವು ರೂಪುಗೊಳ್ಳುತ್ತದೆ ನಾವು ಇದನ್ನು Vo ಎಂದು ಕರೆಯುತ್ತೇವೆ ಆದ್ದರಿಂದ Vo ಡಿಪ್ಲಿಷನ್ ಪ್ರದೇಶದ ಒಟ್ಟು ಅಗಲವಾಗಿದೆ ಆದ್ದರಿಂದ ಇದು ಪಿ ಎನ್ ಜಂಕ್ಷನ್Junctionನ ಇಂಟರ್ಫೇಸ್ನಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಇದು ಪಿ ಮತ್ತು ಎನ್ ಎರಡೂ ಬದಿಗೆ ವಿಸ್ತರಿಸುತ್ತದೆ ಆದ್ದರಿಂದ ನಾವು ಪಿ ಬದಿಯಲ್ಲಿ ಸ್ವಲ್ಪ ಅಗಲವನ್ನು ಹೊಂದಿದ್ದೇವೆ ಇದನ್ನು ಡಬ್ಲ್ಯೂಪಿ ಎಂದು ಕರೆಯೋಣ ಎನ್ ಬದಿಯಲ್ಲಿನ ಸ್ವಲ್ಪ ಅಗಲವನ್ನು ಡಬ್ಲ್ಯುಎನ್ ಎಂದು ಕರೆಯೋಣ ಆದ್ದರಿಂದ Wo ಎಂಬುದು ಪಿ ಬದಿಯಲ್ಲಿನ ಡಿಪ್ಲಿಷನ್ ಪ್ರದೇಶ ಮತ್ತು ಎನ್ ಬದಿಯಲ್ಲಿರುವ ಡಿಪ್ಲಿಷನ್ ಪ್ರದೇಶದ ಮೊತ್ತವಾಗಿದೆ ಆದ್ದರಿಂದ ನಾವು ಪಿ ಎನ್ ಜಂಕ್ಷನ್Junctionನ ಸಂದರ್ಭದಲ್ಲಿ ನಾವು ಎನ್ ಬದಿಯಲ್ಲಿ ನಿವ್ವಳ ಚಾರ್ಜ್Charge ಅನ್ನು ಹೊಂದಿದ್ದೇವೆ ಎಂದು ಹೇಳಿದ್ದೇವೆ ಏಕೆಂದರೆ ಇಲೆಕ್ಟ್ರಾನ್ಗಳು ಪಾಸಿಟಿವ್ ಚಾರ್ಜ್ನ ಡೋನರ್ಗಳ ಹಿಂದೆ ಉಳಿದಿವೆ ಮತ್ತು ನೀವು ಪಿ ಬದಿಯಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿದ್ದೀರಿ ಏಕೆಂದರೆ ಅಕ್ಸೆಪ್ಟರ್ ಅಯಾನುಗಳು ಹೋಲ್ಗಳ ಹಿಂದೆ ಉಳಿದಿವೆ ಆದ್ದರಿಂದ A ಜಂಕ್ಷನ್Junctionಗಳ ಕ್ರಾಸ್ ಸೆಕ್ಷನ್ ಅಗಿದ್ದರೆ A ಎಂಬುದು ಜಂಕ್ಷನ್ನ ಕ್ರಾಸ್ ಸೆಕ್ಷನ್ನ ವಿಸ್ತೀರ್ಣವಾಗಿದ್ದರೆ ನಾವು ಪಿ ಮತ್ತು ಎನ್ ಬದಿಯ ನಡುವೆ ಚಾರ್ಜ್ಗಳ ಸಮಸ್ಥಿತಿಯನ್ನು ಹೊಂದಿರಬೇಕು ಆದ್ದರಿಂದ ಪಿ ಬದಿಯಲ್ಲಿರುವ ಡಿಪ್ಲಿಷನ್ ಪ್ರದೇಶದ ಒಟ್ಟು ಚಾರ್ಜ್ ಎಂದರೆ ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್Acceptor concentration ಮತ್ತು ವಾಲ್ಯುಮ್ನ ಗುಣಲಬ್ಧವಾಗಿರುತ್ತದೆ ವಾಲ್ಯುಮ್ AxWp ಆಗಿದೆ ಇದು ಕಾನ್ಸಂಟ್ರೇಷನ್ ಇದು ವಾಲ್ಯುಮ್ ಆಗಿದೆ ನಾವು ಅದೇ ರೀತಿ ಎನ್ ಬದಿಯಲ್ಲಿರುವ ಒಟ್ಟು ಚಾರ್ಜ್Charge ಅನ್ನು ಲೆಕ್ಕ ಹಾಕಬಹುದು ಇದು ಎನ್ಡಿ ಇದು ಎಡಬ್ಲ್ಯೂಎನ್ ವಾಲ್ಯುಮ್ ಮತ್ತು ಡೋನರ್ ಅಯಾನುಗಳ ಕಾನ್ಸಂಟ್ರೇಷನ್ಗಳ ಗುಣಲಬ್ಧವಾಗಿದೆ ಚಾರ್ಜ್ನ ತಟಸ್ಥತೆಯನ್ನು ಕಾಯ್ದುಕೊಳ್ಳಲು ಈ ಒಟ್ಟು ಪಾಸಿಟಿವ್ ಚಾರ್ಜ್ಗಳು ಮತ್ತು ಒಟ್ಟು ನೆಗೆಟಿವ್ ಚಾರ್ಜ್negative ಚಾರ್ಜ್ಗೆ ಸಮವಾಗಿರಬೇಕು ಆದ್ದರಿಂದ ನಾನು ಈ 2 ಅನ್ನು ಸಮೀಕರಿಸಿ ಮತ್ತು ಸಮೀಕರಣವನ್ನು ಬರೆಯುತ್ತೇನೆ ಆದ್ದರಿಂದ ನೀವು ಚಾರ್ಜ್ ತಟಸ್ಥತೆಯನ್ನು ಕಾಯ್ದುಕೊಳ್ಳಲು ಬಯಸಿದರೆ ನೀವು WpNA ಅನ್ನು ಹೊಂದಿದ್ದೀರಿ ಇದು ಪಿ ಬದಿಯಲ್ಲಿರುವ ಒಟ್ಟು ನೆಗೆಟಿವ್ ಚಾರ್ಜ್Negative charge AWnND ಆಗಲೇಬೇಕು ಕ್ರಾಸ್ ಸೆಕ್ಷನ್ ಏರಿಯಾ ಒಂದೇ ಆಗಿರುವುದರಿಂದ ಅದನ್ನು ತೆಗೆದು ಹಾಕಬಹುದು ನಮಗೆ ಉಳಿದಿರುವುದು WpNAWnND ಇನ್ನೊಂದು ರೀತಿಯಲ್ಲಿ ಇದನ್ನು ಬರೆಯಬಹುದು ಅದು WpWnNDNA ಅಗಿದೆ ಆದ್ದರಿಂದ ಪಿ ಮತ್ತು ಎನ್ ಬದಿಯಲ್ಲಿನ ಡಿಪ್ಲಿಷನ್Depletion ಪ್ರದೇಶದ ಅಗಲಗಳ ಅನುಪಾತವು ಡೋನರ್ ಅಥವಾ ಅಕ್ಸೆಪ್ಟರ್Acceptorಗಳಾಗಿರಲಿ ಡೋಪಂಟ್ಗಳ ಕಾನ್ಸಂಟ್ರೇಷನ್Concentrationಗೆ ವಿಲೋಮಾನುಪಾತದಲ್ಲಿರುತ್ತದೆ ಆದ್ದರಿಂದ N AND ಆಗಿದ್ದರೆ NA ಹೆಚ್ಚಾಗಿದೆ ಅಂದರೆ WpWn ಆಗಿದೆ ಆದ್ದರಿಂದ ಡಿಪ್ಲಿಷನ್ ಪ್ರದೇಶವು ಪಿ ಬದಿಗಿಂತ ಎನ್ ಬದಿಯಲ್ಲಿ ದೊಡ್ಡದಾಗಿದೆ ಅವು ಕೆಲವು ಪಿ ಎನ್ ಜಂಕ್ಷನ್ಗಳಾಗಿದ್ದು ಇವುಗಳು ಹೆಚ್ಚು ಡೋಪ್ ಮಾಡಲಾದ ಪಿpಪ್ರದೇಶ ಮತ್ತು ಎನ್ ಪ್ರದೇಶದ ನಡುವೆ ರೂಪುಗೊಳ್ಳುತ್ತವೆ ಆದ್ದರಿಂದಪಿp ಹೆಚ್ಚು ಡೋಪ್ ಮಾಡಿದ ಪ್ರದೇಶವನ್ನು ಸೂಚಿಸುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎನ್ಎ ಸಾಮಾನ್ಯವಾಗಿ ಎನ್ಡಿಗಿಂತ ದೊಡ್ಡದಾಗಿದೆ ಆದ್ದರಿಂದ ಈ ಮೇಲಿನ ಚಾರ್ಜ್ ತಟಸ್ಥತೆಯ ಸಮೀಕರಣವನ್ನು ಬಳಸುವುದರಿಂದ Wp ಗಿಂತ Wn ಚಿಕ್ಕದಾಗಿದೆ ಇದರಿಂದ ಡಿಪ್ಲಿಷನ್Depletion ಪ್ರದೇಶವು ಸಂಪೂರ್ಣವಾಗಿ ಎನ್ ಬದಿಯಲ್ಲಿದೆ ಮೆಟಲ್ ಸೆಮಿಕಂಡಕ್ಟರ್Metal semiconductorನ ಸ್ಕಾಟ್ಕಿಜಂಕ್ಷನ್ ಸಂದರ್ಭವು ಇದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ನಾವು ಇದನ್ನು ಕೊನೆಯ ತರಗತಿಯಲ್ಲಿ ನೋಡಿದ್ದೇವೆ ಅಲ್ಲಿ ನಾವು ಮೆಟಲ್Metal ಮತ್ತು ಸೆಮಿಕಂಡಕ್ಟರ್ಗಳ ನಡುವಿನ ಜಂಕ್ಷನ್ ಅನ್ನು ರೂಪಿಸುತ್ತೇವೆ ಮತ್ತು ನಾವು ಸೆಮಿಕಂಡಕ್ಟರ್ನಿಂದ ಮೆಟಲ್ಗೆ ಚಲಿಸುವ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಇದರಿಂದ ಡಿಪ್ಲಿಷನ್ ಪ್ರದೇಶವನ್ನು ಹೊಂದಲಾಗಿದೆ ಮತ್ತು ಡಿಪ್ಲಿಷನ್ ಪ್ರದೇಶವು ಸಂಪೂರ್ಣವಾಗಿ ಸೆಮಿಕಂಡಕ್ಟರ್ನ ಮೇಲೆ ಇದೆ ಮತ್ತು ಇದೇ ರೀತಿಯ ಸಮೀಕರಣವನ್ನು ನೋಡಿದರೆ ಮೆಟಲ್Metalದ ಸಂದರ್ಭದಲ್ಲಿ ಚಾರ್ಜ್ ಡೆನ್ಸಿಟಿಯು ಸೆಮಿಕಂಡಕ್ಟರ್ಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಚಾರ್ಜ್ನ ತಟಸ್ಥತೆಯನ್ನು ಕಾಯ್ದುಕೊಳ್ಳಲು ನೀವು ಸೆಮಿಕಂಡಕ್ಟರ್ನ ಮೇಲ್ಮೈಯಿಂದ ಮಾತ್ರವಲ್ಲದೆ ಡಿಪ್ಲಿಷನ್ ಪ್ರದೇಶವನ್ನು ರಚಿಸುವ ಇಲೆಕ್ಟ್ರಾನ್Electronಗಳನ್ನು ಹೊಂದಿದ್ದೀರಿ ಮತ್ತು ಈ ಡಿಪ್ಲಿಷನ್ ಪ್ರದೇಶವು ಸಂಪೂರ್ಣವಾಗಿ ಸೆಮಿಕಂಡಕ್ಟರ್ ಬದಿಯಲ್ಲಿದೆ ಆದ್ದರಿಂದ ನೀವು ಪಿ ಎನ್ ಜಂಕ್ಷನ್ ಹೊಂದಿರುವಾಗ ರೂಪುಗೊಳ್ಳುವ ಪಿ ನಡುವೆ ಬರುವ ಈ ಅಂತರ್ನಿರ್ಮಿತ ಪೊಟೆನ್ಷಿಯಲ್ ಲೆಕ್ಕಾಚಾರ ಮಾಡುವುದು ಮುಂದಿನ ಕೆಲಸವಾಗಿದೆ ಆದ್ದರಿಂದ ನಾವು ಪಿ ಎನ್ ಜಂಕ್ಷನ್ನಲ್ಲಿ ರೂಪುಗೊಳ್ಳುವ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಅದನ್ನು ಮಾಡಲು ನಾನು ಮೊದಲು ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಅಂದರೆ ಹೋಲ್ ಕಾನ್ಸಂಟ್ರೇಷನ್ ಹೇಗೆ ಬದಲಾಗುತ್ತದೆ ಮತ್ತು ನಾವು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗುವಾಗ ಇಲೆಕ್ಟ್ರಾನ್ ಕಾನ್ಸಂಟ್ರೇಷನ್Electron concentration ಹೇಗೆ ಬದಲಾಗುತ್ತದೆ ಎಂಬುದನ್ನು ಬಿಡಿಸುತ್ತೇನೆ ಹಾಗಾಗಿ ಇಲ್ಲಿ ಪಿ ಎನ್ ಜಂಕ್ಷನ್ ಅನ್ನು ಪುನಃ ರಚಿಸೋಣ ಇದು ಇಂಟರ್ಫೇಸ್ ಆಗಿದೆ ಆದ್ದರಿಂದ ಪಿ ಬದಿಯಲ್ಲಿ ಮತ್ತು ಎನ್ ಬದಿಯಲ್ಲಿ ನಾವು ಎನ್ ಎ ಮತ್ತು ಎನ್ ಡಿ ಗಳು ಅಕ್ಸೆಪ್ಟರ್ ಮತ್ತು ಡೋನರ್ ಕಾನ್ಸಂಟ್ರೇಷನ್ ಗಳಾಗಿವೆ ಮತ್ತು ನಾವು NA ND ಅನ್ನು ಹೊಂದಿದ್ದೇವೆ ಇದರರ್ಥ ಡಿಪ್ಲಿಷನ್Depletionನ ಅಗಲವು ಎನ್ ಬದಿಯಲ್ಲಿ ದೊಡ್ಡದಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಪಿ ಬದಿಯಲ್ಲಿ ಡಿಪ್ಲಿಷನ್Depletion ಪ್ರದೇಶವಿದೆ ಮತ್ತು ಎನ್ ಬದಿಯಲ್ಲಿ ದೊಡ್ಡದಾದ ಡಿಪ್ಲಿಷನ್Depletion ಅಗಲವಿದೆ ಆದ್ದರಿಂದ ನಾವು ಇದನ್ನು Wp ಎಂದು ನಂತರ Wn ಎಂದು ಕರೆಯೋಣ ಇಲೆಕ್ಟ್ರಾನ್ ಕಾನ್ಷಂಟ್ರೇಷನ್Concentration ಅಥವಾ ಹೋಲ್ ಗಳ ಕಾನ್ಷಂಟ್ರೇಷನ್Concentration ಡಿಸ್ಟನ್ಸ್ದ ಕಾರ್ಯವಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ನಕ್ಷೆಯನ್ನು ಬಿಡಿಸಿದರೆ ಈಗ ನಾನು ಲಾಗ್ ಎನ್ log ಅಥವಾ ಲಾಗ್ ಪಿ log ಅನ್ನು ಡಿಸ್ಟನ್ಸ್Distanceದ ಕಾರ್ಯವಾಗಿ ನಕ್ಷೆಯನ್ನು ಬಿಡಿಸುತ್ತೇನೆ ಆದ್ದರಿಂದ Wp ಇಂಟರ್ಫೇಸ್ ಅನ್ನು ಮತ್ತೊಮ್ಮೆ ಗುರುತಿಸುತ್ತೇನೆ ಇದು Wn ಆಗಿರಲಿ ಇದು ಡಿಪ್ಲಿಷನ್Depletion ಪ್ರದೇಶವನ್ನು ಪ್ರತಿನಿಧಿಸುತ್ತದೆ ನಾನು ಇದನ್ನು ಎನ್ಐ ಎಂದು ಗುರುತಿಸುತ್ತೇನೆ ಎನ್ಐ ಎಂಬುದು ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಷಂಟ್ರೇಷನ್Intrinsic carrier concentration ಆಗಿದೆ ಇಲೆಕ್ಟ್ರಾನ್ಗಳ ವಿಷಯದಲ್ಲಿ ಮತ್ತು ನಾವು ಎನ್ ಬದಿಯಲ್ಲಿದ್ದೇವೆ ಎನ್ ಬದಿಯಲ್ಲಿರುವ ಎನ್ನ ಇಲೆಕ್ಟ್ರಾನ್Electronಗಳ ಕಾನ್ಸಂಟ್ರೇಷನ್Concentration no ಎಂದು ಕರೆಯತ್ತೇನೆ ಎನ್ ಬದಿಯಲ್ಲಿರುವ ಹೋಲ್ಗಳ ಕಾನ್ಸಂಟ್ರೇಷನ್ ಇದೆ ಇಲ್ಲಿ ನಾವು ಲಾ ಆಫ್ ಮಾಸ್ ಆಕ್ಷನ್ ನಿಯಮವನ್ನು ಬಳಸಬಹುದು ಇದು ni2 ND ಹೊರತುಪಡಿಸಿ ಬೇರೆನು ಅಲ್ಲ ಅಂತೆಯೇ ಪಿ ಬದಿಯಲ್ಲಿರುವ ಹೋಲ್ಗಳ ಕಾನ್ಸಂಟ್ರೇಷನ್ ಕೇವಲ ಎನ್ಎ ಮತ್ತು ಪಿ ಬದಿಯಲ್ಲಿರುವ ಇಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಕೇವಲ ni2 NAಆಗಿದೆ ಇವೆಲ್ಲವೂ ಸಂಕೇತಗಳಾಗಿವೆ ಆದರೆ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳನ್ನು ನೋಡುವುದಕ್ಕಿಂತ ಮೊದಲು ಈ ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ನೀವು ಮುಂದುವರಿದು ಇದರ ರೇಖಾನಕ್ಷೆಯನ್ನು ಬಿಡಿಸಿದರೆ ಇದು n0 ಇದು ND ಗೆ ಸಮವಾಗಿರುತ್ತದೆ ಡಿಪ್ಲಿಷನ್Depletion ಪ್ರದೇಶದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆಯಾಗಲು ಆರಂಭವಾಗುತ್ತದೆ ಏಕೆಂದರೆ ಇಲ್ಲಿ ಡಿಪ್ಲಿಷನ್Depletion ಪ್ರದೇಶವಿದೆ ಎಂದು ಹೇಳಿದ್ದೇವೆ ಏಕೆಂದರೆ ಇಲೆಕ್ಟ್ರಾನ್ಗಳು ಎನ್ ನಿಂದ ಪಿ ಬದಿಗೆ ಚಲಿಸುತ್ತವೆ ಆದ್ದರಿಂದ ಕಾನ್ಸಂಟ್ರೇಷನ್Concentration ಕಡಿಮೆಯಾಗುತ್ತದೆ ತದನಂತರ ಅಂತಿಮವಾಗಿ ಪಿ ಬದಿಯಲ್ಲಿ ಕಾನ್ಸಂಟ್ರೇಷನ್Concentration npo ಗೆ ಸಮವಾಗಿರುತ್ತದೆ ನಾವು ಹೋಲ್ಗಳಿಗೆ ಅದೇ ರೀತಿ ಮಾಡಬಹುದು ಮತ್ತು ಹೋಲ್ಗಳ ಕಾನ್ಸಂಟ್ರೇಷನ್Concentration ಇಲೆಕ್ಟ್ರಾನ್ ಕಾನ್ಸಂಟ್ರೇಷನ್Concentrationಗಿಂತ ಅಧಿಕವಾಗಿದೆ ಎಂದು ನಾವು ಹೇಳಿದೆವು ಅಂದರೆ NA ಇದು ND ಗಿಂತ ಹೆಚ್ಚಾಗಿದೆ ಎಂದು ಅರ್ಥ ಆದ್ದರಿಂದ ಈ ಅಕ್ಷವನ್ನು ಸ್ವಲ್ಪ ಮೇಲಕ್ಕೆ ಎಳೆಯುತ್ತೇನೆ ಅದು ppo ಆಗಿದೆ ಮತ್ತೊಮ್ಮೆ ನಾವು ಡಿಪ್ಲಿಷನ್depletion ಪ್ರದೇಶವನ್ನು ತಲುಪಿದಾಗ ಈ ಸಂಖ್ಯೆಯು ಕಡಿಮೆಯಾಗುತ್ತದೆ ಏಕೆಂದರೆ ನೀವು ಪಿ ಕಡೆಯಿಂದ ಎನ್ ಬದಿಗೆ ಚಲಿಸುವ ಹೋಲ್ಗಳನ್ನು ಹೊಂದಿದ್ದೀರಿ ಮತ್ತು ನಂತರ ಅದು ಜಂಕ್ಷನ್ನಿಂದ ದೂರವಿದೆ ನಾವು ಕಾನ್ಸಟ್ರೇಷನ್ pno ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ರೇಖಾ ನಕ್ಷೆ ನಾವು ಎನ್ ನಿಂದ ಪಿ ಗೆ ಅಥವಾ ಪಿ ನಿಂದ ಎನ್ಗೆ ಚಲಿಸುವಾಗ ಇಲೆಕ್ಟ್ರಾನ್ ಮತ್ತು ಹೋಲ್ನ ಕಾನ್ಸಂಟ್ರೇಷನ್Concentration ಹೇಗೆ ಬದಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಈ ವ್ಯತ್ಯಾಸವು ಅಂತರ್ನಿರ್ಮಿತ ಪೊಟೆನ್ಷಿಯಲ್ ಗೆ ಸಂಬಂಧಿಸಿದೆ ಏಕೆಂದರೆ ಪೊಟೆನ್ಷಿಯಲ್ ಏನು ಮಾಡುತ್ತದೆ ಎಂದರೆ ಎನ್ ನಿಂದ ಪಿ ಗೆ ಇಲೆಕ್ಟ್ರಾನ್ಗಳ ಮುಂದಿನ ಚಲನೆಯನ್ನು ತಡೆಯುತ್ತದೆ ಅಥವಾ ಪಿ ನಿಂದ ಎನ್ ಗೆ ಹೋಲ್ ಗಳನ್ನು ತಡೆಯುತ್ತದೆ ಆದ್ದರಿಂದ ಈ ರೀತಿಯಾಗಿ ಇದು ಸ್ಕಾಟ್ಕಿ ಜಂಕ್ಷನ್ ಅನ್ನು ಹೋಲುತ್ತದೆ ಅಲ್ಲಿಯೂ ಸಹ ನಾವು ಅಂತರ್ನಿರ್ಮಿತ ಪೊಟೆನ್ಷಿಯಲ್ ಅನ್ನು ಹೊಂದಿದ್ದು ಅದು ಇಲೆಕ್ಟ್ರಾನ್ಗಳ ಹೆಚ್ಚಿನ ಚಲನೆಯನ್ನು ತಡೆಯುತ್ತದೆ ಆದ್ದರಿಂದ Vo ಅನ್ನು ಅಂತರ್ನಿರ್ಮಿತ ಪೊಟೆನ್ಷಿಯಲ್ ಆಗಿದೆ ಇದು ಎನ್ ಮತ್ತು ಪಿ ಬದಿಯಲ್ಲಿರುವ ಇಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ಗೆ ಸಂಬಂಧಿಸಿದೆ ಆದ್ದರಿಂದ npo ಇದು ಪಿ ಬದಿಯಲ್ಲಿರುವ ಇಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ nno ಇದು ಎನ್ ಬದಿಯಲ್ಲಿರುವ ಇಲೆಕ್ಟ್ರಾನ್Electronಗಳ ಕಾನ್ಸಂಟ್ರೇಷನ್ exp eV0kTಗೆ ಸಮವಾಗಿರುತ್ತದೆ ಆದ್ದರಿಂದ ಮತ್ತೊಮ್ಮೆ Vo ಇದು ಎನ್ನಿಂದ ಪಿ ಬದಿಗೆ ಹೋಗಲು ಇಲೆಕ್ಟ್ರಾನ್ಗಳು ದಾಟಬೇಕಾದ ತಡೆಗೋಡೆಯನ್ನು ಪ್ರತಿನಿಧಿಸುತ್ತದೆ ನಾವು ಈ ಮೌಲ್ಯಗಳನ್ನು no npo ಮತ್ತು nno ಗಳಿಗೆ ಬದಲಿಸಬಹುದು ಮತ್ತು ಈ ಸಮೀಕರಣವನ್ನು ಮರುಹೊಂದಿಸಿ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ನೀಡಲು V0 ಇದು kTe lnNANDni2 ಆಗಿರುತ್ತದೆ ನಾವು ಈ ಸಮೀಕರಣವನ್ನು ಎರಡೂ ಬದಿಗಳಲ್ಲಿ ಸ್ವಾಭಾವಿಕ ಲಾಗ್ ಅನ್ನು ತೆಗೆದುಕೊಂಡು ನಂತರ ಈ ಮೌಲ್ಯಗಳಿಗೆ ಬದಲಿಯಾಗಿ ಮತ್ತು ಅದನ್ನು ಮರುಜೋಡಣೆ ಮಾಡುತ್ತೇವೆ ಆದ್ದರಿಂದ ಪಿ ಎನ್ ಜಂಕ್ಷನ್Junctionನ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಅಕ್ಸೆಪ್ಟರ್ ಕಾನ್ಷಟ್ರೇಷನ್ ಮತ್ತು ಡೋನರ್ ಕಾನ್ಸಂಟ್ರೇಷನ್Donor concentration ಮತ್ತು ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ನ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಪಿ ಎನ್n ಜಂಕ್ಷನ್ ಹೊಂದಿರುವಾಗ ರೂಪುಗೊಳ್ಳುವ ಡಿಪ್ಲಿಷನ್ ಪ್ರದೇಶದ ಅಗಲವನ್ನು ಸಹ ನಾವು ಲೆಕ್ಕ ಹಾಕಬಹುದು ನಾನು ಮತ್ತೆ ಜಂಕ್ಷನ್Junction ಅನ್ನು ಪುನಃ ಬರೆಯುತ್ತೇನೆ ಆದ್ದರಿಂದ ನಾವು NAND ಯೊಂದಿಗೆ ಪಿ ಎನ್ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಇದರಿಂದ ನಾವು Wn ಗಿಂತ ಚಿಕ್ಕದಾದ Wp ಯನ್ನು ಹೊಂದಿದ್ದೇವೆ ಡಿಪ್ಲಿಷನ್ ಪ್ರದೇಶದಲ್ಲಿ ಹೆಚ್ಚುವರಿ ಇಲೆಕ್ಟ್ರಾನ್Electronಗಳು ಮತ್ತು ಹೋಲ್ಗಳು ಪುನಃ ಸೇರಿಕೊಳ್ಳುತ್ತವೆ ಮತ್ತು ನಶಿಸಿಹೋಗುತ್ತವೆ ಎಂದು ನಾನು ಹೇಳಿದ್ದೆನೆ ಇದರಿಂದ ನೀವು ಪಿ ಬದಿಯಲ್ಲಿ ನಿವ್ವಳ ನೆಗೆಟಿವ್ ಚಾರ್ಜ್ ಮತ್ತು ಎನ್ ಬದಿಯಲ್ಲಿ ನಿವ್ವಳ ಪಾಸಿಟಿವ್ ಚಾರ್ಜ್Positive chargeನ್ನು ಹೊಂದಿರುತ್ತೀರಿ ನಾವು ಎನ್ ಬದಿಯಲ್ಲಿ ವಿಶಾಲವಾದ ಡಿಪ್ಲಿಷನ್ ಪ್ರದೇಶವನ್ನು ಹೊಂದಿದ್ದೇವೆ ಎಂದು ಸೂಚಿಸಲು ನಾನು 2 ಪಾಸಿಟಿವ್ ಚಾರ್ಜ್Positive chargeಗಳನ್ನು ಹಾಕುತ್ತಿದ್ದೇನೆ ನೀವು ಚಾರ್ಜ್ ಡೆನ್ಸಿಟಿಯೊಂದಿಗೆ ಡಿಸ್ಟನ್ಸ್ನ ಕ್ರಿಯೆಯಾಗಿ ರೇಖಾನಕ್ಚೆಯನ್ನು ಬಿಡಿಸಿದರೆ ಆದ್ದರಿಂದ ρ ʼρʼ ಇದು ಡಿಸ್ಟನ್ಸ್ನ ಕಾರ್ಯವಾಗಿ ಚಾರ್ಜ್ ಡೆನ್ಸಿಟಿಯನ್ನು ಪ್ರತಿನಿಧಿಸುತ್ತದೆ ಡಿಪ್ಲಿಷನ್ ಪ್ರದೇಶದಲ್ಲಿ ಕ್ಯಾರಿಯರ್Carrierಗಳಿಲ್ಲ ಎಂದು ನಾವು ಸಾಮಾನ್ಯವಾಗಿ ಹೇಳಬಹುದು ಆದ್ದರಿಂದ ಚಾರ್ಜ್ ಡೆನ್ಸಿಟಿಯು ಕೇವಲ ಡೆಲ್ಟಾದ ಕಾರ್ಯವಾಗಿದೆ ಆದ್ದರಿಂದ ಇಂಟರ್ಫೇಸ್ನ ರೇಖಾನಕ್ಷೆಯನ್ನು ಬಿಡಿಸುತ್ತೆನೆ ಇದು ಎನ್ ಬದಿಯಾಗಿದೆ ಆದ್ದರಿಂದ ಎನ್ ಬದಿಯಲ್ಲಿ ಚಾರ್ಜ್ ಡೆನ್ಸಿಟಿಯನ್ನು ಕೇವಲ ಡೋನರ್Donor ಅಯಾನುಗಳ ಕಾನ್ಸಂಟ್ರೇಷನ್ದಿಂದ ನೀಡಲಾಗುತ್ತದೆ ಆದ್ದರಿಂದ ಇದು eND ಅಥವಾ ಕ್ಷಮಿಸಿ ಇದು ND ಆಗಿದೆ ನೀವು ಪಿ ಬದಿಯಲ್ಲಿ ಪಾಸಿಟಿವ್ ಚಾರ್ಜ್ ಹೊಂದಿರುವುದರಿಂದ ಡೆನ್ಸಿಟಿಯು ನೆಗೆಟಿವ್ ಚಾರ್ಜ್Negative charge ಹೊಂದಿರುವ ಅಕ್ಸೆಪ್ಟರ್ ಅಯಾನ್ಗಳಿಂದ ಚಾರ್ಜ್ ಡೆನ್ಸಿಟಿಯನ್ನು ನೀಡಲಾಗುತ್ತದೆ ಇದರಿಂದ ಇದು eNA ಆಗಿದೆ ಮತ್ತು ಒಟ್ಟು ಚಾರ್ಜ್ ಶೂನ್ಯವಾಗಿರಬೇಕು ಅಂದರೆ ಎನ್ ಬದಿಯಲ್ಲಿರುವ ಪಾಸಿಟಿವ್ ಚಾರ್ಜ್ ಪಿ ಬದಿಯಲ್ಲಿರುವ ನೆಗೆಟಿವ್ ಚಾರ್ಜ್Negative charge ಸಮವಾಗಿರಬೇಕು ಆದ್ದರಿಂದ ಈ 2 ರೇಖಾನಕ್ಷೆಗಳ ಅಡಿಯಲ್ಲಿರುವ ಪ್ರದೇಶಗಳು ಒಂದೇ ಆಗಿರುತ್ತವೆ ನಾವು ಚಾರ್ಜ್ ಡೆನ್ಸಿಟಿಯನ್ನು ಎಲೆಕ್ಟ್ರಿಕ್ ಫೀಲ್ಡ್Electreic fieldಗೆ ಸಂಬಂಧಿಸಬಹುದು ಸಮೀಕರಣದಲ್ಲಿ 1ε ಇದು ಎಲೆಕ್ಟ್ರಿಕ್ ಫೀಲ್ಡ್Electreic field E ಯ x ನ ಕ್ರಿಯೆಯಾಗಿದೆ ಇಲ್ಲಿ ε ಎಂಬುದು ವಸ್ತುವಿನ ರಿಲೆಟಿವ್ ಪರ್ಮಿಟ್ಟಿವಿಟಿಯಾಗಿದೆ ಇಂಟೆಗ್ರಲ್Integral ρnet xdx ನ ಕ್ರಿಯೆಯಾಗಿದೆ ಆದ್ದರಿಂದ ಚಾರ್ಜ್ ಡೆನ್ಸಿಟಿಯು ಡೆಲ್ಟಾದ ಕಾರ್ಯವಾಗಿದೆ ಮತ್ತು ಇದು ಸ್ಥಿರವಾಗಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ρnet eNA ಇದು ಪಿ ಬದಿಯಲ್ಲಿದೆ ಮತ್ತು ಇದು END ಗೆ ಸಮವಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ ನಾವು ಇದನ್ನು ಇಲ್ಲಿ ಬದಲಿಸಬಹುದು ಮತ್ತು ನಂತರ ಎಲೆಕ್ಟ್ರಿಕ್ ಫೀಲ್ಡ್Electreic field Eಯನ್ನು ಪಡೆಯಲು ಡಿಪ್ಲಿಷನ್Depletion ಪ್ರದೇಶದ ಸಂಪೂರ್ಣ ಅಗಲವನ್ನು ಇಂಟಿಗ್ರೇಟ್ ಮಾಡಬೇಕು ಆದ್ದರಿಂದ EeNDεx ಅಥವಾ eNDε ಈ ಸಮೀಕರಣಗಳು ಎಲೆಕ್ಟ್ರಿಕ್ ಫೀಲ್ಡ್Electreic fieldಗೆ ಸಮೀಕರಣಗಳಾಗಿವೆ ನಾವು Eo eNDWn ಅನ್ನು ವ್ಯಾಖ್ಯಾನಿಸಬಹುದು ಇದು eNA Wp ಗೆ ಸಮವಾಗಿರುತ್ತದೆ ಮತ್ತು ಇವೆರಡೂ ಒಂದೇ ಆಗಿವೆ ಏಕೆಂದರೆ ಚಾರ್ಜ್ ತಟಸ್ಥತೆ NDWnNAWp ನಿರ್ವಹಿಸಲು ನಮಗೆ ತಿಳಿದಿದೆ ಆದ್ದರಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡ್Electreic fieldE ಅನ್ನು ಡಿಸ್ಟನ್ಸ್ದ ಕಾರ್ಯವಾಗಿ ರೇಖಾನಕ್ಷೆಯನ್ನು ಬಿಡಿಸಬಹುದು ಆದ್ದರಿಂದ ನಾನು ಅದೇ ರೇಖಾನಕ್ಷೆಯನ್ನು ಇಲ್ಲಿ ಬಳಸುತ್ತೇನೆ ಎಲೆಕ್ಟ್ರಿಕ್ ಫೀಲ್ಡ್Electreic fieldE ಡಿಸ್ಟನ್ಸ್Distanceನ ಕ್ರಿಯೆಯಾಗಿದೆ ಎಲೆಕ್ಟ್ರಿಕ್ಫೀಲ್ಡ್Electreic field ಮುಖ್ಯವಾಗಿ ನೆಗೆಟಿವ್Negative ಆಗಿರುತ್ತದೆ ಆದ್ದರಿಂದ ಇಂಟರ್ಫೇಸ್ ನೆಗೆಟಿವ್ ಆಗಿರುವ ಭಾಗದಲ್ಲಿ ಮಾತ್ರ ನಾನು ಅದನ್ನು ಪುನಃ ಬರೆಯುತ್ತೇನೆ ಇದು ಪಿ ಬದಿಯಾಗಿದೆ ಇದು ಎನ್ ಬದಿಯಾಗಿದೆ ಡಿಪ್ಲಿಷನ್Depletion ಪ್ರದೇಶದ ಹೊರಗೆ ಎಲೆಕ್ಟ್ರಿಕ್ ಫೀಲ್ಡ್Electreic field 0 ಸೊನ್ನೆಯಾಗಿದೆ ಆದರೆ ಡಿಪ್ಲಿಷನ್Depletion ಪ್ರದೇಶದ ಒಳಗೆ ಇಯು ಡಿಸ್ಟನ್ಸ್ಗೆ ರೇಖಾತ್ಮಕ ಕ್ರಿಯೆಯಾಗಿದೆ ಮತ್ತು ಗರಿಷ್ಠ ಮೌಲ್ಯವು Eo ಆಗಿದೆ ಆದ್ದರಿಂದ E ಯ ಗರಿಷ್ಠ ಮೌಲ್ಯವು Eo ಆಗಿದೆ ಇ ಕೂಡ ಪೊಟೆನ್ಷಿಯಲ್ಗೆ ಸಂಬಂಧಿಸಿ Edvdx ದ ಸಮೀಕರಣವಾಗಿದೆ ಇದರರ್ಥ ಪೊಟೆನ್ಷಿಯಲ್Potential V ಯು V∫Edx ಆಗಿದೆ ನಾವು ಈ ಸಮೀಕರಣವನ್ನು ಬದಲಿಸಬಹುದು ಮತ್ತು ಇಂಟಗ್ರೇಷನ್Integration ಮಾಡಬಹುದು ನಮಗೆ ಆಸಕ್ತಿ ಇರುವ ಒಟ್ಟು ಪೊಟೆನ್ಷಿಯಲ್Potential ಆದ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ಪಿ ಬದಿಯಿಂದ ಎನ್ ಬದಿಗೆ ಹೋಗುತ್ತದೆ ಮತ್ತು Vo ಎಂಬುದು 0 5 E0 ಆಗಿದೆ ಮತ್ತು Wo ಆಗಿದೆ ಅಲ್ಲಿ Vo ಎಂಬುದು ಡಿಪ್ಲಿಷನ್Depletion ಪ್ರದೇಶದ ಸಂಪೂರ್ಣ ಅಗಲವಾಗಿದ್ದು ಅದು eNANAW022εNANDಗೆ ಸಮವಾಗಿರುತ್ತದೆ ನಾವು Vo ಅನ್ನು x ನ ಕ್ರಿಯೆಯಾಗಿ ರೇಖಾನಕ್ಷೆಯನ್ನು ಬಿಡಿಸಿರಿ ನೀವು ಈ ಸಮೀಕರಣವನ್ನು ನೋಡಿದರೆ V ಯು V ∫EdxE ಎಂಬುದು x ನಲ್ಲಿ ರೇಖಾತ್ಮಕ ಕ್ರಿಯೆಯಾಗಿದೆ ಆದ್ದರಿಂದ ರೇಖಾತ್ಮಕ ಕ್ರಿಯೆಯ ಅವಿಭಾಜ್ಯವು ಒಂದು ಪ್ಯಾರಾಬೋಲಿಕ್ ಕಾರ್ಯವಾಗಿದೆ ಆದ್ದರಿಂದ ನಾವು Vox ದ ರೇಖಾನಕ್ಷೆಯನ್ನು ಬಿಡಿಸಿದರೆ ಅದು ಇಂಟರ್ಫೇಸ್ ಆಗಿದೆ ಅಂದರೆ ಎನ್ ಬದಿಯಲ್ಲಿ ಪಿ ಬದಿಯಲ್ಲಿ ಪೊಟೆನ್ಷಿಯಲ್Potential 0 ರಿಂದ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ Vo ವರೆಗೆ ಹೋಗುತ್ತದೆ ಮತ್ತು Vo ನ ಸಮೀಕರಣ ಇಲ್ಲಿ ನೀಡಲಾಗಿದೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ದ ಪ್ರಕಾರ ಡಿಪ್ಲಿಷನ್Depletion ಪ್ರದೇಶದ ಒಟ್ಟು ಅಗಲವನ್ನು ಪಡೆಯಲು ನಾನು ಇದನ್ನು ಮರುಹೊಂದಿಸಬೇಕು ನಾವು ಈ ಸಮೀಕರಣವನ್ನು ಪುನ ಬರೆದರೆ Wo ನ್ನು ಪಡೆಯುತ್ತೇವೆ √2εVoeNAND ಇದು Wo ಸಮೀಕರಣವಾಗಿದೆ ε ಎಂಬುದು ವಸ್ತುವಿನ ಪರ್ಮಿಟ್ಟಿವಿಟಿಯಾಗಿದೆ ಇದು εr ಆಗಿದೆ ಆದರೆ εr ಎಂಬುದು εr ರಷ್ಟರ εo ಪರ್ಮಿಟ್ಟಿವಿಟ್ಟಿಯ ಫ್ರೀ ಸ್ಪೇಸ್ ಆಗಿರುತ್ತದೆ ಇದು ವಸ್ತುವಿನ ರಿಲೆಟಿವ್ ಪರ್ಮಿಟ್ಟಿವಿಟಿಯಾಗಿದೆ ಸಿಲಿಕಾನ್ನ ಸಂದರ್ಭದಲ್ಲಿ ನಾವು ಇದನ್ನು ಮೊದಲು 11 9 ಮೌಲ್ಯವಾಗಿ ನೋಡಿದ್ದೇವೆ ಆದ್ದರಿಂದ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ಗಾಗಿ ಸಮೀಕರಣವನ್ನು ಹೊಂದಿದ್ದೇವೆ ಅದು kTeln NANDni2 ಆಗಿರುತ್ತದೆ ಡಿಪ್ಲಿಷನ್ ಪ್ರದೇಶದ ಒಟ್ಟು ಅಗಲದ ಸಮೀಕರಣವನ್ನು ಹೊಂದಿದ್ದೀರಿ ವೈಯುಕ್ತಿಕ ಅಗಲಗಳು ಕಾನ್ಸಂಟ್ರೇಷನ್Concentrationಗೆ ವಿಲೋಮಾನುಪಾತದಲ್ಲಿರುತ್ತವೆ ನಾವು ಈ ಮೌಲ್ಯಗಳ ಅರ್ಥವನ್ನು ತಿಳಿಯಲು ಕೆಲವು ಸಂಖ್ಯೆಗಳನ್ನು ತುಂಬೋಣ ನಾವು ಸಿಲಿಕಾನ್ನ ಉದಾಹರಣೆಯನ್ನು ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್Acceptor concentrationದೊಂದಿಗೆ ತೆಗೆದುಕೊಳ್ಳುತ್ತೇವೆ ಅದರ ಮೌಲ್ಯವು NA1017cm 3 ಆಗಿದೆ ಮತ್ತು ಡೋನರ್ಗಳ ಕಾನ್ಸಂಟ್ರೇಷನ್1016 cm 3 ಆಗಿರುತ್ತದೆ ಆದ್ದರಿಂದ WpWn ಎಂಬುದು NDNA ಆಗಿದೆ ಅದು 110 ಇರುತ್ತದೆ ಆದ್ದರಿಂದ ಪಿ ಬದಿಯಲ್ಲಿರುವ ಡಿಪ್ಲಿಷನ್Depletion ಪ್ರದೇಶದ ಅಗಲವು ಎನ್ ಬದಿಗಿಂತ 10 ಪಟ್ಟು ಚಿಕ್ಕದಾಗಿದೆ ಮತ್ತು ಏಕೆಂದರೆ ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್Acceptor concentration ಡೋನರ್ ಕಾನ್ಸಂಟ್ರೇಷನ್ಗಿಂತ 10 ಪಟ್ಟು ಹೆಚ್ಚಾಗಿದೆ ಸಿಲಿಕಾನ್ ಸಂದರ್ಭದಲ್ಲಿ ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ 1010 ಎಂದು ನಮಗೆ ತಿಳಿದಿದೆ ಮತ್ತು ನಾವು ಈ ಲೆಕ್ಕಾಚಾರಗಳನ್ನು ಕೊಠಡಿಯ ತಾಪಮಾನದಲ್ಲಿ ಮಾಡುತ್ತಿದ್ದೇವೆ ಹಾಗಾಗಿ ಟಿ 300 ಕೆಲ್ವಿನ್ ಆಗಿದೆ ಆದ್ದರಿಂದ ನಾವು ಪೊಟೆನ್ಷಿಯಲ್ ಲೆಕ್ಕಾಚಾರ ಮಾಡಬಹುದು ನಾವು ಈ ಸಮೀಕರಣವನ್ನು ಬಳಸುತ್ತೇವೆ ಅಲ್ಲಿ ನಾವು ಮೌಲ್ಯಗಳನ್ನು ಸೇರಿಸುತ್ತೇವೆ ನೀವು ಅದನ್ನು ಮಾಡಿದರೆ Vo 0 78 ಎಲೆಕ್ಟ್ರಾನ್ ವೋಲ್ಟ್ ಗಳನ್ನು ಪಡೆಯುತ್ತದೆ ನೀವು ಡಿಪ್ಲಿಷನ್ ಪ್ರದೇಶದ Wo ನ ಅಗಲವನ್ನು ಸಹ ಲೆಕ್ಕ ಹಾಕಬಹುದು ಮತ್ತೊಮ್ಮೆ ಈ ಸಮೀಕರಣವನ್ನು ಬಳಸಿ ಮತ್ತು ಸಂಖ್ಯೆಗಳನ್ನು ಸೇರಿಸಿ ಮಾಡುವ ನೇರ ಪ್ರಕರಣವಾಗಿದೆ ನೀವು ಹಾಗೆ ಮಾಡಿದರೆ ನೀವು W೦ ನ್ನು ಸುಮಾರು 3 3x10 7 m ಅಥವಾ ಸರಿಸುಮಾರು 330 nm ಎಂದು ಪಡೆಯುತ್ತೀರಿ ಆದ್ದರಿಂದ ಡಿಪ್ಲಿಷನ್Depletion ಪ್ರದೇಶದ ಒಟ್ಟು ಅಗಲವು 1ಕ್ಕಿಂತ ಗಿಂತ ಸ್ವಲ್ಪ ಕಡಿಮೆ 0 3 μm ಆಗಿದೆ ಅನುಪಾತವನ್ನು ಬಳಸಲು ನೀವು ವೈಯಕ್ತಿಕ ಅಗಲಗಳನ್ನು ಸಹ ಲೆಕ್ಕ ಹಾಕಬಹುದು ನೀವು ಹಾಗೆ ಮಾಡಿದರೆ ನಮಗೆ Wn ಸುಮಾರು 100 ರ ಮೌಲ್ಯವು ಸಿಗುತ್ತದೆ ಕ್ಷಮಿಸಿ ನೀವು ಹಾಗೆ ಮಾಡಿದರೆ ನಾವು Wn ಸುಮಾರು 300 ನ್ಯಾನೋಮೀಟರ್ ಮತ್ತು Wp 30 ಆಗಿರುತ್ತದೆ ಇದರಿಂದ ಈ ಅನುಪಾತವನ್ನು 110 ಎಂದು ನಿರ್ವಹಿಸಲಾಗುತ್ತದೆ ಡಿಪ್ಲಿಷನ್Depletion ಪ್ರದೇಶದ ಅಗಲವು ಕ್ಯಾರಿಯರ್ ಕಾನ್ಸಂಟ್ರೇಷನ್ ವಿಲೋಮಾನುಪಾತದಲ್ಲಿರುತ್ತದೆ ಆದ್ದರಿಂದ ನೀವು NA ಅಥವಾ ND ಯ ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದರೆ ಒಟ್ಟು ಅಗಲವು ಕಡಿಮೆಯಾಗಿರುತ್ತದೆ ನೀವು ಇದನ್ನು ಎನ್ ಎಯೊಂದಿಗೆ ಪುನಃ ಲೆಕ್ಕ ಮಾಡಲು ಬಯಸಿದರೆ 10 x 1018 cm 3 ಹೆಚ್ಚಾಗಿದೆ ಅಂತೆಯೇ ND ಯ ಬೆಲೆ 1017 ಇರುತ್ತದೆ ಆದ್ದರಿಂದ ನೀವು NA ಮತ್ತು ND ಎರಡನ್ನೂ 10 ಪಟ್ಟು ಹೆಚ್ಚಿಸಿದ್ದೀರಿ ಆದರೆ ಅನುಪಾತವು ಇನ್ನೂ ಅದೇ ಆಗಿರುತ್ತದೆ ನಾವು ಈ ಲೆಕ್ಕಾಚಾರಗಳನ್ನು ಮತ್ತೆ ಮಾಡಬಹುದು ನಾನು ಅದನ್ನು Vo ಕೂಡ ಹೆಚ್ಚಾಗಿದೆ ಎಂದು ಬರೆಯುತ್ತೇನೆ ಏಕೆಂದರೆ Vo NAND ಪೊಟೆನ್ಷಿಯಲ್Potential Vo ಸುಮಾರು 0 89 ವೋಲ್ಟ್ಗಳಾಗಿವೆ ಒಟ್ಟು ಅಗಲ ಕಡಿಮೆ Wo ಆಗಿದೆ ಇದು ಸುಮಾರು 113 ನ್ಯಾನೋಮೀಟರ್ಗಳಷ್ಟಿದೆ ಮತ್ತು ಮತ್ತೊಮ್ಮೆ ಎನ್ ಬದಿಯ ಅಗಲ 102 7 ಮತ್ತು ಪಿ ಬದಿಯ ಅಗಲ 10 ಆದ್ದರಿಂದ ನಾವು ಪಿ ಮತ್ತು ಎನ್ ಬದಿಯಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್Carrier concentration ಅನ್ನು ಹೆಚ್ಚಿಸುವ ಮೂಲಕ ಡಿಪ್ಲಿಷನ್ಪ್ರದೇಶದ ಅಗಲವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಸಿಲಿಕಾನ್ಗೆ ಸಂಬಂಧಿಸಿದಂತೆ ಇದು ಪಿ ಎನ್ ಜಂಕ್ಷನ್Junctionಆಗಿದೆ ಈಗ ನಾವು ವಸ್ತುವನ್ನು ಬದಲಾಯಿಸಿದರೆ ಏನಾಗುತ್ತದೆ ಎಂದು ನೋಡೋಣ ನಾವು ವಸ್ತುವನ್ನು ಬದಲಾಯಿಸಿದಾಗ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್ ಹೇಗೆ ಬದಲಾಗುತ್ತದೆ ಎಂಬುದು ನಮಗೆ ತಿಳಿಯಬೇಕಾಗಿದೆ ಈಗ Vo ಇದು kTe ln NANDni2 ಗೆ ಸಂಬಂಧಿಸಿದೆ ಹೋಲಿಕೆಗಾಗಿ ನಾನು NA 1017 ಮತ್ತು ND 1016 ಮೌಲ್ಯಗಳನ್ನು ಸೇರಿಸುತ್ತೇನೆ ಆದರೆ Vo ಸಹ ni ಯ ಮೇಲೆ ಅವಲಂಬಿತವಾಗಿದೆ ಅದು ಇಂಟ್ರೈನ್ಸಿಕ್ ಕ್ಯಾರಿಯರ್ ಕಾನ್ಸಂಟ್ರೇಷನ್Intrinsic Carrier concentration ಆಗಿದೆ ಮತ್ತು ಅದು ಬ್ಯಾಂಡ್ ಗ್ಯಾಪ್Band gap ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಕಡಿಮೆ ಬ್ಯಾಂಡ್ ಗ್ಯಾಪ್Band gap ಅನ್ನು ಹೊಂದಿದ್ದರೆ ಎನ್ಐದ ಮೌಲ್ಯವು ಹೆಚ್ಚಿರುತ್ತದೆ ನಂತರ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potentialದ ಮೌಲ್ಯವು ಕಡಿಮೆಯಾಗುತ್ತದೆ ಆದ್ದರಿಂದ ನೀವು ಜರ್ಮೇನಿಯಮ್ ಸಿಲಿಕಾನ್ ಗ್ಯಾಲಿಯಮ್ ಆರ್ಸೆನೈಡ್ ಎಂಬ 3 ವಸ್ತುಗಳನ್ನು ನೋಡಿದರೆ ನಾವು 2 ಜೆರ್ಮೇನಿಯಮ್ ಪಿ ಮತ್ತು ಎನ್ಗಳ ನಡುವೆ ಪಿ ಎನ್ ಜಂಕ್ಷನ್Junctionಗಳನ್ನು ರೂಪಿಸುತ್ತಿದ್ದೇವೆ ಅದೇ ಸಿಲಿಕಾನ್ ಅದೇ ಗ್ಯಾಲಿಯಮ್ ಆರ್ಸೆನೈಡ್ ಇದೆ ಬ್ಯಾಂಡ್ ಗ್ಯಾಪ್Band gap ಕೊಠಡಿಯ ತಾಪಮಾನದಲ್ಲಿ 0 7 1 1 ಮತ್ತು 1 4 ಮೌಲ್ಯಗಳನ್ನು ಹೊಂದಿದೆ ಎನ್ ಐ ವಿಭಿನ್ನವಾಗಿದೆ ಈ 2 4 x 1013 1 x 1010 2 1 x 106 ಗಳ ಮೌಲ್ಯವನ್ನು ಇಂಟ್ರೈನ್ಸಿಕ್ ವಸ್ತುಗಳಿಗೆ ನಾವು ಈ ಮೊದಲು ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಆದ್ದರಿಂದ ಇವುಗಳು ಎನ್ ಐಯ ಮೌಲ್ಯಗಳಾಗಿವೆ ಮತ್ತು ನೀವು ಈ ಸಮೀಕರಣವನ್ನು ವೋಲ್ಟ್Voltಗಳಲ್ಲಿ 0 37 0 78 ಮತ್ತು 1 21 ರಲ್ಲಿ ಸೇರಿಸಿ ಮಾಡಿದರೆ ni ಯ ಮೌಲ್ಯವು ಕಡಿಮೆಯಾಗುತ್ತಿದ್ದಂತೆ ಕಾಂಟ್ಯಾಕ್ಟ್ ಪೊಟೆನ್ಷಿಯಲ್Contact potential ಹೆಚ್ಚಾಗುತ್ತದೆ ಮತ್ತು ಇದು ದೊಡ್ಡ ಬ್ಯಾಂಡ್ ಗ್ಯಾಪ್Band gap ಅನ್ನು ಹೊಂದಿರುವಾಗ ಸಂಭವಿಸುತ್ತದೆ ಆದ್ದರಿಂದ ಇಂದು ನಾವು ಸಮಸ್ಥಿತಿಯಲ್ಲಿರುವ ಪಿ ಎನ್ ಜಂಕ್ಷನ್Junction ಅನ್ನು ನೋಡಿದ್ದೇವೆ ಅಂದರೆ ಯಾವುದೇ ಬಾಹ್ಯ ಪೊಟೆನ್ಷಿಯಲ್ ಅನ್ವಯಿಸಲಾಗಿಲ್ಲ ನಾವು ಎನ್ ಬದಿಯಿಂದ ಪಿ ಬದಿಗೆ ಚಲಿಸುವ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಎಂದು ನಾವು ನೋಡಿದ್ದೇವೆ ಹೋಲ್Holeಗಳು ಇನ್ನೊಂದು ದಿಕ್ಕಿನಲ್ಲಿ ಚಲಿಸುತ್ತವೆ ಮತ್ತು ಇದು ಡಿಪ್ಲಿಷನ್Depletion ಪ್ರದೇಶವನ್ನು ಸೃಷ್ಟಿಸುತ್ತದೆ ಮುಂದಿನ ತರಗತಿಯಲ್ಲಿ ನಾವು ಪಿ ಎನ್ ಜಂಕ್ಷನ್ನ ಐ ವಿ ಗುಣಲಕ್ಷಣಗಳನ್ನು ಮತ್ತು ಈ ಜಂಕ್ಷನ್ಗೆ ಬಯಾಸ್ ಅನ್ವಯಿಸಿದಾಗ ಏನಾಗುತ್ತದೆ ಎಂಬುವ ವಿಷಯಗಳನ್ನು ಕಲಿಯಲಿದ್ದೇವೆ